ಈಗ ಈ ಬಗ್ಗೆ ನಾವು ಏನು ಮಾಡುತ್ತೇವೆ ಎಂದು ನೋಡೋಣ ಆದ್ದರಿಂದ ನಾನು ನಿಮಗೆ ತೋರಿಸಿದ ಈ ರೀತಿಯ ಅವಿಭಾಜ್ಯವನ್ನು ಅನುಚಿತ ಸಮಗ್ರ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಅತ್ಯುತ್ತಮ ಉದಾಹರಣೆಯಾಗಿದೆ ಋಣಾತ್ಮಕ ಎ ನಿಂದ ಬಿ ಗೆ ಕೆಲವು ಕಾರ್ಯಗಳನ್ನು ನಾನು ಹೊಂದಿದ್ದೇನೆ ಮತ್ತು ಅನಂತದಲ್ಲಿ ಬೀಸುವ ನಡುವೆ ಒಂದು ಬಿಂದು ಇರುವುದರಿಂದ ಇದನ್ನು ಅನುಚಿತ ಅವಿಭಾಜ್ಯ ಎಂದು ಕರೆಯಲಾಗುತ್ತದೆ ಇದು ಕೇವಲ ವ್ಯಾಖ್ಯಾನವಾಗಿದೆ ಆದ್ದರಿಂದ ನಾನು ಈ ಹಿಂದೆ ನಿಮಗೆ ತೋರಿಸಿದ ಎರಡೂ ಅನುಚಿತ ಅವಿಭಾಜ್ಯಗಳಾಗಿವೆ ಎಂದು ನಾವು ಹೇಗೆ ಅರ್ಥೈಸುತ್ತೇವೆ ಏಕೆಂದರೆ ಲಾಗ್ x ಮತ್ತು 1 x ಎರಡೂ ಸ್ಫೋಟಿಸುತ್ತಿವೆ ಚಿಂತಿಸಬೇಡಿ ಇಲ್ಲಿರುವ ಮಿತಿಗಳ ಬಗ್ಗೆ ಹೆಚ್ಚು ಹಿಂದೆ ನಾನು ε ರಿಂದ a ಗೆ ಹೋಗುತ್ತಿದ್ದೆ ಆದರೆ ನಾನು ಹೋಗಿರಬಹುದು ನಾನು ಹಿಂದಿನ ಉದಾಹರಣೆಯನ್ನು ಈ ನಂತೆ ಬರೆಯಬಹುದಿತ್ತು ಏನಾಯಿತು ಅದೇ ಸರಿ ನಾನು ಅದನ್ನು ಎರಡು ಭಾಗಗಳಾಗಿ ವಿಭಜಿಸುತ್ತೇನೆ ಆದ್ದರಿಂದ ಈ ಅವಿಭಾಜ್ಯವು ಒಮ್ಮುಖವಾಗಿದೆಯೆ ಅಥವಾ ಭಿನ್ನವಾಗಿದೆಯೆ ಎಂದು ನೀವು ಉತ್ತರಿಸುವ ಸಲುವಾಗಿಇದು ಮತ್ತೆ ನೀವು ಮಾಡಬೇಕಾದದ್ದು ಕಲನಶಾಸ್ತ್ರದಿಂದ ಸ್ವಲ್ಪ ಪರಿಷ್ಕರಣೆಯಾಗಿದೆ ನೀವು ಇದನ್ನು ಎಂದು ವಿಭಜಿಸಬೇಕು ಮತ್ತು ನಾನು ಇಲ್ಲಿ ಯಾವುದಾದರೂ ಕಳೆದುಕೊ೦ಡಿರುವ ಪದವಿದೆಯೇ ಆದ್ದರಿಂದ ನಾನು ಇದನ್ನು ಈ ಶೈಲಿಯಲ್ಲಿ ಬೇರ್ಪಡಿಸುತ್ತೇನೆ ಮತ್ತು η ಮತ್ತು ε ಎರಡೂ ಶೂನ್ಯವನ್ನು ಸ್ವತಂತ್ರವಾಗಿ ಸಮೀಪಿಸುತ್ತಿದ್ದರೆ ಮತ್ತು ಮಿತಿ ಅಸ್ತಿತ್ವದಲ್ಲಿದ್ದರೆ ಅವಿಭಾಜ್ಯವು ಒಮ್ಮುಖವಾಗಿದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಇದನ್ನು ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಅರ್ಥಮಾಡಿಕೊಂಡು ನಾವು ಏನು ಮಾಡಬಹುದು ನಾವು ಕೌಂಟರ್ ತೆಗೆದುಕೊಳ್ಳುತ್ತೇವೆ ನನ್ನ ಪ್ರಕಾರ ನಾವು ಮಾಡಲು ಬೇರೆ ಯಾವುದನ್ನಾದರೂ ಮಾಡೋಣ ನಾವು η ಮತ್ತು ε ಅನ್ನು ಒಂದೇ ರೀತಿ ಮಾಡೋಣ ಇದಕ್ಕಾಗಿ ನಾನು ಏನು ಬರೆಯಬಹುದು ಮೊದಲ ಪದವು ನನಗೆ ಏನು ನೀಡುತ್ತದೆ ನಾನು x y ಅನ್ನು ಬದಲಿಯಾಗಿ ಮಾಡಬಹುದು ಆದ್ದರಿಂದ ಲಾಗ್ ತೆಗೆದುಕೊಳ್ಳುವಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂದರೆ ಅದು ನಕಾರಾತ್ಮಕ ಸಂಖ್ಯೆಯ ಲಾಗ್ ಆಗುವುದಿಲ್ಲ ಆದ್ದರಿಂದ ಏನಾಗುತ್ತದೆ ಸರಿ ನಾನು ಈ ಎಲ್ಲವನ್ನು ಮಾಡಬಹುದು ನಾನು ಏನು ಮಾಡಬೇಕು ನಾನು ಇಲ್ಲಿಗೆ ಏನು ಪಡೆಯುತ್ತೇನೆ ಆದ್ದರಿಂದ ಈ ಅವಿಭಾಜ್ಯ ಅಸ್ತಿತ್ವದಲ್ಲಿದೆ ಎಂದು ತೋರುತ್ತದೆ ಆದರೆ ಏನಾಯಿತು ನಾನು ಮಾಡಿದ ಮೊದಲನೆಯದು ನಾನು η＝ε ಅನ್ನು ಮಾಡಿದೆ ನಾನು η＝ε ಅನ್ನು ಮಾಡಿದರೆ ಎರಡೂ ಒಂದೇ ಸಮಯದಲ್ಲಿ ಶೂನ್ಯಕ್ಕೆ ಹೋಗುತ್ತವೆ ಏಕೆಂದರೆ ಅವು ಒಂದೇ ರೀತಿಯ ಅಸ್ಥಿರಗಳಾಗಿವೆ ಸರಿ ಈಗ ನಾನು ಒಂದು ಸ್ವಲ್ಪ ತಂತ್ರಮಾಡಿದ್ದೇನೆ ಎಂದು ಭಾವಿಸಿನಾನು ಈ ಕೆಳಗಿನವುಗಳನ್ನು ಮಾಡೋಣ ಎಂದು ಹೇಳಿದೆ ನಾನು ಇದನ್ನು ನಂತೆ ಮಾಡೋಣ ಆದ್ದರಿಂದ ನಾನು ಏನು ಮಾಡಿದ್ದೇನೆ ನಾನು ಆಹ್ವಾನ ಮಾಡಿದ್ದೇನೆ ನಾನು η＝2ε ಗೆ ಹಿಂತಿರುಗಿದ್ದೇನೆ ಈಗ η ಶೂನ್ಯವನ್ನು ವೇಗವಾಗಿ ಅಥವಾ ನಿಧಾನವಾಗಿ ಸಮೀಪಿಸುತ್ತಿರುವಾಗ ε ಶೂನ್ಯಕ್ಕೆ ಒಲವು ತೋರುತ್ತದೆ η ವೇಗವಾಗಿ ಸಮೀಪಿಸುತ್ತಿದೆ ಏಕೆಂದರೆ 2ε ಆದ್ದರಿಂದ ε ಕೆಲವು ದರದಲ್ಲಿ ಶೂನ್ಯಕ್ಕೆ ಹೋಗುತ್ತದೆ ಮತ್ತು 2η ದರಕ್ಕಿಂತ ಎರಡು ಪಟ್ಟು ಹೋಗುತ್ತದೆ ಸರಿ ಈಗ ನಾನು ಈ ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡುವಾಗ ನಾನು ಏನು ಪಡೆಯುತ್ತೇನೆ ಆದ್ದರಿಂದ ನಾನು ಅನ್ನು ಪಡೆಯಲಿದ್ದೇನೆ ಆದ್ದರಿಂದ ಇಲ್ಲಿ ಏನಾಯಿತು ನನಗೆ ಸಿಕ್ಕಿತು ಆದ್ದರಿಂದ ಏನಾಯಿತು ಆದ್ದರಿಂದ ಈಗ ಈ ವ್ಯಾಖ್ಯಾನವು ಎರಡೂ ಸ್ವತಂತ್ರವಾಗಿ 0 ಅನ್ನು ಸಮೀಪಿಸಿದರೆ ಮತ್ತು ಮಿತಿ ಅಸ್ತಿತ್ವದಲ್ಲಿದ್ದರೆ ಅವಿಭಾಜ್ಯವು ಒಮ್ಮುಖವಾಗಿರುತ್ತದೆ ಆದ್ದರಿಂದ ಈ 2 ವಿಭಿನ್ನ ದರಗಳಲ್ಲಿ ಸಮೀಪಿಸುತ್ತಿದ್ದರೆ ಆವಾಗ ಈ ತಮಾಷೆಯ ಲಾಗ್ ಇಲ್ಲಿ ಕಾಣಿಸಿಕೊಂಡಿದೆ ನಾವು ಅದನ್ನು ನೋಡಿದ್ದೇವೆ ಅದೇ ರೀತಿ ಯಾವುದೇ ಪದವನ್ನು ನಾನು 3ε ಮಾಡಿದರೆ ಅಲ್ಲಿ ನಾನು ಲಾಗ್ 3 ಅನ್ನು ಪಡೆಯುತ್ತೇನೆ ಆದ್ದರಿಂದ η ಮತ್ತು ε ಎರಡೂ ಸ್ವತಂತ್ರವಾಗಿ ಸಮೀಪಿಸುತ್ತಿರುವುದರಿಂದ ಈ ಮಿತಿ ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಇದು ವಿಭಿನ್ನ ಅವಿಭಾಜ್ಯದ ವ್ಯಾಖ್ಯಾನವಾಗಿದೆ ನೀವು ಇದನ್ನು ಇತರ ಪ್ರಕರಣ ಗಾಗಿ ಪ್ರಯತ್ನಿಸಬಹುದು ಅದು ಒಮ್ಮುಖವಾಗಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಮತ್ತು ಆದ್ದರಿಂದ ಯಾವುದೇ ಸಮಸ್ಯೆ ಇಲ್ಲ ಸರಿ ಆದರೆ 1x ಗೆ ಈ ಸಮಸ್ಯೆ ಇದೆ ಆದ್ದರಿಂದ ಇದು ವಿಭಿನ್ನ ಅವಿಭಾಜ್ಯವಾಗಿದೆ ಆದರೆ ಏನು ಅಸ್ತಿತ್ವದಲ್ಲಿತ್ತು ಈ ಪದವು ಅಸ್ತಿತ್ವದಲ್ಲಿದೆ ಸರಿ ಅವರು ಸ್ವತಂತ್ರವಾಗಿ ಸಮೀಪಿಸದಿದ್ದಾಗ ಆದರೆ ಅವರು ಅದೇ ದರದಲ್ಲಿ ಸಮೀಪಿಸಿದಾಗ ಅದು ಅಸ್ತಿತ್ವದಲ್ಲಿತ್ತು ಸರಿ ಆದ್ದರಿಂದ ಅವರು ಒಂದೇ ದರದಲ್ಲಿ ಸಮೀಪಿಸಿದಾಗ ಮತ್ತು ಮಿತಿ ಅಸ್ತಿತ್ವದಲ್ಲಿದೆ ಎಂದು ನಾನು ಅರ್ಥೈಸಿಕೊಂಡಾಗ ಅದು ಸ್ಫೋಟಿಸುವುದಿಲ್ಲ ಸರಿ ಆದ್ದರಿಂದ ಇದು ಈ ನಂತೆ ಇದ್ದಾಗ ಅದು ಈ ಸ್ವರೂಪದಲ್ಲಿದ್ದರೆ ಮತ್ತು ಇದು ಅಸ್ತಿತ್ವದಲ್ಲಿದ್ದಾಗ ಇದನ್ನು ಅವಿಭಾಜ್ಯದ ಕೌಚಿ ತತ್ವ ಮೌಲ್ಯ ಎಂದು ಕರೆಯಲಾಗುತ್ತದೆ ಸರಿ ಆದ್ದರಿಂದ ಅದರ ಸಂಕೇತವು ಪಿ ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇಲ್ಲಿ ಭಾಗವನ್ನು a ನಿಂದ b ಎಂದು ಹೇಳಲು ನನಗೆ ಅವಕಾಶವಿತ್ತು ಮತ್ತು ಇಲ್ಲಿ ಒಂದು ಏಕತ್ವವಿದೆ ಮತ್ತು ಏನಾಗುತ್ತಿದೆ ನಾನು ಇಲ್ಲಿಂದ ಹೋಗುತ್ತಿದ್ದೇನೆ ನಾನು ಏಕತ್ವವನ್ನು ಹೊಡೆಯುತ್ತಿದ್ದೇನೆ ಸರಿ ಆದ್ದರಿಂದ ಏನಾಗುತ್ತದೆ ನಾನು ಈ ಸಮಗ್ರತೆ ಅನ್ನು ಎಂದು ಬರೆಯುತ್ತೇನೆ ಆದ್ದರಿಂದ ನಾನು ಇದನ್ನು ಪ್ರಧಾನ ಮೌಲ್ಯ ಎಂದು ಕರೆಯಲಿದ್ದೇನೆ ಇದು ಆಗಿದೆ ಈ ಅವಿಭಾಜ್ಯ ಮತ್ತು ನಾನು ಏನು ಬಿಟ್ಟಿದ್ದೇನೆ ಆದ್ದರಿಂದ ನಾನು ಇಲ್ಲಿ ಒಂದು ಭಾಗವನ್ನು ಬಿಟ್ಟಿದ್ದೇನೆ ಸರಿ ಆದ್ದರಿಂದ ಈ ಭಾಗಗಳಿಗೆ ನಾನು ಸರಿದೂಗಿಸಬೇಕಾಗಿದೆ ಏಕೆಂದರೆ ಅವಿಭಾಜ್ಯವು a ನಿಂದ b ವರೆಗೆ ಇರುತ್ತದೆ ಆದ್ದರಿಂದ ಅದರ ಸುತ್ತಲಿನ ಮಾರ್ಗವೆಂದರೆ ನಾನು ಹೇಗಾದರೂ ಹಾರಿ ಏಕತ್ವವನ್ನು ತಪ್ಪಿಸಬೇಕು ಸರಿ ಅದರ ಸುತ್ತಲೂ ಹಾರಿ ಅದರ ಸುತ್ತಲೂ ಹಾರಿ ಅದು ಏಕತ್ವಕ್ಕೆ ಹೋಗದ ಕೆಲವು ಬಾಹ್ಯರೇಖೆಯ ಮೇಲೆ ಅವಿಭಾಜ್ಯವಾಗಿ ಬರೆಯಬಹುದು ಎಂದು ಕರೆಯಲ್ಪಡುತ್ತದೆ ನಾನು ಇದನ್ನು ಈ ರೀತಿ ಬರೆಯುತ್ತೇನೆ ಆದ್ದರಿಂದ ಇದನ್ನು ಶೇಷ ಎಂದೂ ಕರೆಯುತ್ತಾರೆ ಅದು ಒಟ್ಟು ಅವಿಭಾಜ್ಯ ಈಗ ಮತ್ತೆ ಇಲ್ಲಿ ಸ್ವಲ್ಪ ಅಸ್ಪಷ್ಟತೆಯಿದೆ ಈ ವಿರೂಪತೆಯ ಬಾಹ್ಯರೇಖೆಯನ್ನು ನಾನು ಹೇಗೆ ಆರಿಸುವುದು ನಾನು ಇದನ್ನು ಈ ರೀತಿ ಆರಿಸಬಹುದೇ ಹೌದು ನಾನು ಅದನ್ನು ಸರಿಯಾಗಿ ಆರಿಸಬಹುದಿತ್ತು ಆದ್ದರಿಂದ ಆ ಅಸ್ಪಷ್ಟತೆಯ ತುಣುಕು ಉಳಿದುಕೊಂಡಿದೆ ಶೇಷವನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಸಮಸ್ಯೆಯ ಭೌತಶಾಸ್ತ್ರವು ಯಾವ ಬಾಹ್ಯರೇಖೆಯನ್ನು ಅನುಮತಿಸಲಾಗಿದೆ ಯಾವ ಬಾಹ್ಯರೇಖೆಯನ್ನು ಅನುಮತಿಸಲಾಗಿಲ್ಲ ಎಂದು ಹೇಳುತ್ತದೆ ಸರಿ ಆದ್ದರಿಂದ ಇದು ನೀವು ಎದುರಿಸಿದ ಹೊಸ ರೀತಿಯ ಸಂಗತಿಯಾಗಿದೆ ನೀವು ಏಕತ್ವವನ್ನು ಹೊಡೆದಾಗ ನೀವು ಎರಡು ಭಾಗಗಳಲ್ಲಿ ಅವಿಭಾಜ್ಯವನ್ನು ಮಾಡಬೇಕು ಮೊದಲ ಭಾಗವು ಏಕತ್ವವಿಲ್ಲದೆ ಮತ್ತು ಅದನ್ನು ತತ್ವ ಮೌಲ್ಯ ಎಂದು ಕರೆಯಲಾಗುತ್ತದೆ ಅವಿಭಾಜ್ಯದ ಕೌಚಿ ಪ್ರಧಾನ ಮೌಲ್ಯ ಆದ್ದರಿಂದ ಇದರ ಸಂಕೇತವೆಂದರೆ ನಾನು ಇಲ್ಲಿ ಬರೆದಂತೆ ನೀವು ಅನ್ನು ಬರೆಯಬಹುದು ಸರಿ ಆದ್ದರಿಂದ ನೀವು ಇದನ್ನು ನೋಡಿದರೆ ಇದರರ್ಥ ಏಕತ್ವವನ್ನು ಚುಚ್ಚಲಾಗಿದೆ ನೀವು ಅದನ್ನು ಸೇರಿಸುತ್ತಿಲ್ಲ ಅವಿಭಾಜ್ಯ ಚಿಹ್ನೆಯಾದ್ಯಂತ ಒಂದು ಕಟ್ ಇದೆ ಅದು ಒಂದೇ ಏಕತ್ವವನ್ನು ತಪ್ಪಿಸಿಕೊಂಡಿದೆ ಎಂದು ಕಟ್ ಹೇಳುತ್ತದೆ ಆದ್ದರಿಂದ ಇವುಗಳನ್ನು ನೆನಪಿನಲ್ಲಿಡಬೇಕು ಆದ್ದರಿಂದ ಪ್ರಧಾನ ಮೌಲ್ಯವು ಇಲ್ಲಿ ಮೊದಲ ಭಾಗವಾಗಿದೆ ಮತ್ತು ಎರಡನೆಯ ಭಾಗವು ಶೇಷ ಪದವಾಗಲಿದೆ ಮೌಲ್ಯಮಾಪನ ಮಾಡಲು ನಾವು ಸ್ವಲ್ಪ ಸಮಯವನ್ನು ತೆಗದುಕೊಳ್ಳುತ್ತೇವೆ ಸರಿ ಆದ್ದರಿಂದ ನಂತರ ಮುಂದುವರಿಯಬೇಕು ಮತ್ತು ಅವಿಭಾಜ್ಯ ಎಂದು ಲೆಕ್ಕ ಹಾಕಬೇಕು ಸರಿ ಈ ಅವಿಭಾಜ್ಯವನ್ನು ಲೆಕ್ಕಾಚಾರ ಮಾಡೋಣ ಸರಿ ನಾವು ಏಕೀಕರಣಕ್ಕೆ ಹೋಗುವ ಮೊದಲು ನಾವು ಈಗ ನಮ್ಮ ಏಕೀಕರಣದ ಬಾಹ್ಯರೇಖೆಯನ್ನು ಹೇಗೆ ಮಾರ್ಪಡಿಸುತ್ತೇವೆ ಎಂಬುದನ್ನು ನೋಡಬೇಕು ಆದ್ದರಿಂದ ನೀವು ಇದನ್ನು ಇಲ್ಲಿ ನೋಡಿದರೆಒಂದೋ ಇದು ಅಥವಾ ಇದು ಯಾವುದೇ ರೀತಿಯಲ್ಲಿ ನಾನು ಏಕತ್ವದಿಂದ ತಪ್ಪಿಸಿಕೊಳ್ಳಬೇಕು ಸರಿ ಆದ್ದರಿಂದ ನಾನು ನೋಡುತ್ತಿರುವಾಗ ಇಲ್ಲಿ ಮೊದಲ ಸಮೀಕರಣವನ್ನು ಹೇಳೋಣ ಆದ್ದರಿಂದ ನಾನು ಅದನ್ನು 2 ಬಾರಿ ಚಿತ್ರ ಬರೆಯುತ್ತೇನೆ ಆದ್ದರಿಂದ ಇದು ನನ್ನ ಮೊದಲ ಏಕೀಕರಣದ ಮೊದಲ ಪರಿಮಾಣವಾಗಿದೆ ಸರಿ ಇದು ನನ್ನ V1 ಮತ್ತು ಇದು ನನ್ನ V2 ಸರಿ ಮೊದಲ ಸಮೀಕರಣಕ್ಕೆ ಅನ್ನು V2 ನಲ್ಲಿರಲು ಒತ್ತಾಯಿಸಲಾಗುತ್ತದೆ ಆದ್ದರಿಂದ ಇದು ನನ್ನ ಎಂದು ಹೇಳೋಣ ನಾನು ಅನ್ನು ಸ್ಥಿರಗೊಳಿಸಿದ್ದೇನೆ ಇದೀಗ ಈ ವಿಭಾಗವು ಇಲ್ಲಿಂದ ಇಲ್ಲಿಗೆ ಅನ್ನು ಸ್ಥಿರಗೊಳಿಸಲಾಗಿದೆ ನನ್ನ ಒಂದು ಸಮೀಕರಣವನ್ನು ಬರೆಯಲು ಪ್ರಯತ್ನಿಸುತ್ತೇನೆ ಆದ್ದರಿಂದ ಆರ್ ಈ ಸಂಪೂರ್ಣ ಗಡಿಯನ್ನು ಮೀರುತ್ತಿದೆ ಅದು ನನ್ನ ಬಾಹ್ಯರೇಖೆ ಏಕೀಕರಣವಾಗಿದೆ ಈಗ ಅದು ಈ ವಿಭಾಗಕ್ಕೆ ಬರುತ್ತದೆ ಆದ್ದರಿಂದ ಇದು ಇಲ್ಲಿಗೆ ಉತ್ತಮವಾಗಿ ಪ್ರವೇಶಿಸುತ್ತದೆ ಈಗ ನಾನು ಏಕರೂಪತೆಯನ್ನು ಯಾವ ರೀತಿಯಲ್ಲಿ ಬಾಹ್ಯರೇಖೆಯನ್ನು ವಿರೂಪಗೊಳಿಸಬೇಕು ಎಂದು ಹೊಡೆಯುತ್ತದೆ ವಿದ್ಯಾರ್ಥಿ ಮೇಲೆ ಮೇಲೆ ಅಥವಾ ಕೆಳಗೆ ವಿದ್ಯಾರ್ಥಿ ಕೆಳಗೆ ಅದು ಕೆಳಗೆ ಹೋಗಬೇಕು ಸರಿ ಆದ್ದರಿಂದ ಇದು ಈ ರೀತಿ ಹೋಗಬೇಕು ಸರಿ ಅದಕ್ಕಾಗಿಯೇ ನಾನು S ಪದವನ್ನು ಬಳಸುತ್ತೇನೆ ಆದ್ದರಿಂದ ನಾನು ಒಳಗೆ ಇದ್ದೇನೆ ಎಂದು S ಹೇಳುತ್ತದೆ ಸರಿ ಆದ್ದರಿಂದ ನೀವು ಇಲ್ಲಿ S ಪದಕ್ಕೆ ಹತ್ತಿರದಲ್ಲಿದೆ ಎಂದು ನೀವು ಭಾವಿಸಬಹುದು ಅದೇ ರೀತಿ ಸ್ಥಳ ಎಲ್ಲಿದ್ದರೂ ನಾನು ಅದರ ಸುತ್ತಲೂ ಬಾಗಬೇಕು ಅದು ನಮ್ಮ ಕಾರ್ಯತಂತ್ರ ಮತ್ತು ಅದಕ್ಕಾಗಿ ಆದ್ದರಿಂದ ಇದು ಸಮೀಕರಣ 1 ಕ್ಕೆ ಮತ್ತು ಸಮೀಕರಣ 2 ಗಾಗಿ ನಾನು ಅದನ್ನು ಪ್ರತ್ಯೇಕವಾಗಿ ಚಿತ್ರಿಸುತ್ತಿದ್ದೇನೆ ಆದ್ದರಿಂದ ಯಾವುದೇ ಗೊಂದಲವಿಲ್ಲ ಮತ್ತೆ ಇದು ಇಲ್ಲಿ ನನ್ನ ವಿಭಾಗವಾಗಿದೆ ಮತ್ತು ನಾನು ನನ್ನ ಏಕೀಕರಣದ ಬಗ್ಗೆ ಹೋಗುತ್ತಿದ್ದೇನೆ ಇದು ನನ್ನ ಈಗ ಎರಡನೇ ಸಮೀಕರಣದಲ್ಲಿ ಗೆ ಸೇರಲು ಒತ್ತಾಯಿಸಲಾಗಿದೆ ವಿದ್ಯಾರ್ಥಿ V1 V1 ಸರಿ ಆದ್ದರಿಂದ ಏನಾಗುತ್ತದೆ ಎಂದರೆ ನಾನು ಈ ಏಕೀಕರಣವನ್ನು ಹೇಗೆ ಮಾಡಬಹುದು ಆದ್ದರಿಂದ ಅದು ನಾವು ಪರಿಹರಿಸುವ ತಂತ್ರವಾಗಿದೆ ಆದ್ದರಿಂದ ನಾವು ಅದನ್ನು ಈ ಚರ್ಚೆಗೆ ಇಲ್ಲಿಗೆ ತರುತ್ತೇವೆ